ಕೊನೆಯ ತರಗತಿಯ ಸಂಕ್ಷಿಪ್ತ ವಿಮರ್ಶೆಯೊಂದಿಗೆ ಆರಂಭಿಸೋಣ ಆದ್ದರಿಂದ ಕೊನೆಯ ತರಗತಿಯಲ್ಲಿ ನಾವು ಅರೆವಾಹಕಗಳನ್ನು ನೋಡಿದ್ದೇವೆ ಮತ್ತು ಅವುಗಳಲ್ಲಿ ಬೈಂಡ್ ಗ್ಯಾಪ್ ಹೇಗೆ ವಿಕಸನಗೊಳ್ಳುತ್ತದೆ ನಾವು ವಸ್ತುವಾಗಿ ಸಿಲಿಕಾನ್ ಉದಾಹರಣೆಯನ್ನು ತೆಗೆದುಕೊಂಡೆವು ಹೊರಗಿನ ಕವಚದಲ್ಲಿರುವ ಸಿಲಿಕಾನ್ ಎರಡು ಕಕ್ಷೆಯಲ್ಲಿ ಮತ್ತು ಎರಡು p ನಲ್ಲಿ ಎರಡು ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತದೆ S ಮತ್ತು p ಕಕ್ಷೆಗಳು ಹೈಬ್ರಿಡೈಸ್ ಮಾಡಿ ನಿಮಗೆ 4sp3 ಕಕ್ಷೆಗಳನ್ನು ನೀಡುತ್ತದೆ ಸಿಲಿಕಾನ್ ಪರಮಾಣುವಿನ ಸಂದರ್ಭದಲ್ಲಿ ಪ್ರತಿ ಸಿಲಿಕಾನ್ ಪರಮಾಣು ಈ sp3 ಹೈಬ್ರಿಡ್ ಕಕ್ಷೆಗಳಲ್ಲಿ 4 ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತದೆ ಆದ್ದರಿಂದ ನೀವು 4 ಬಂಧಗಳನ್ನು ರಚಿಸಬಹುದು ನೀವು 2 ಸಿಲಿಕಾನ್ ಪರಮಾಣುಗಳನ್ನು ಹೊಂದಿದ್ದರೆ ಅವುಗಳು ಅವುಗಳ ನಡುವೆ ಬಂಧವನ್ನು ರೂಪಿಸುತ್ತವೆ ಇದು ಸಿಗ್ಮಾ ಮತ್ತು ಆಂಟಿಬಾಂಡಿಂಗ್ ಕಕ್ಷೆಯನ್ನು ಬಂಧಿಸುವ ಕಕ್ಷೆಗಳನ್ನು ರೂಪಿಸುತ್ತದೆ ಅದು σ ಆದ್ದರಿಂದ ಕಳೆದ ತರಗತಿಯಲ್ಲಿ ನೀವು 1 sp3 ಕಕ್ಷೆಯೊಂದಿಗೆ ಸಿಲಿಕಾನ್ ಪರಮಾಣುವನ್ನು ಹೊಂದಿದ್ದರೆ ನೀವು ಇನ್ನೊಂದು sp3 ಕಕ್ಷೆಯೊಂದಿಗೆ ಮತ್ತೊಂದು ಸಿಲಿಕಾನ್ ಪರಮಾಣುವನ್ನು ಹೊಂದಿದ್ದರೆ ಅವು ಬಂಧವನ್ನು ರೂಪಿಸುತ್ತವೆ ಮತ್ತು ನಾವು ಬಂಧವನ್ನು σ ಕಕ್ಷೆ ಮತ್ತು ವಿರೋಧಿ ಬಂಧನ σ ಕಕ್ಷೆಎಂದು ಕರೆಯುತ್ತೇವೆ ಈ ಎರಡೂ ಎಲೆಕ್ಟ್ರಾನ್ಗಳು σ ಗೆ ಹೋಗುತ್ತವೆ ಆದ್ದರಿಂದ ಬಂಧದ ಕಕ್ಷೆಯು ತುಂಬಿದೆ ಮತ್ತು ವಿರೋಧಿ ಬಂಧವು ಖಾಲಿಯಾಗಿದೆ ಆದ್ದರಿಂದ ಇದು 2 ಸಿಲಿಕಾನ್ ಪರಮಾಣುಗಳ ಸಂದರ್ಭದಲ್ಲಿ ನೀವು ಸಿಲಿಕಾನ್ ಘನವನ್ನು ಹೊಂದಿದ್ದರೆ ನೀವು ಈ ಬಂಧನ ಮತ್ತು ವಿರೋಧಿ ಬಂಧನ ಕಕ್ಷೆಗಳನ್ನು ಹೊಂದಿದ್ದೀರಿ ಮತ್ತು ಇವುಗಳು ವೇಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ಅನ್ನು ರೂಪಿಸಲು ಒಟ್ಟಾಗಿ ಬಂದವು ಆದ್ದರಿಂದ ಬಂಧವು ವೇಲೆನ್ಸ್ ಬ್ಯಾಂಡ್ ಅನ್ನು ರೂಪಿಸುತ್ತದೆ ಅದು ಸಂಪೂರ್ಣವಾಗಿ ತುಂಬಿದೆ ಮತ್ತು ವಿರೋಧಿ ಬಂಧವು ಖಾಲಿಯಾಗಿರುವ ವಾಹಕ ಬ್ಯಾಂಡ್ ಅನ್ನು ರೂಪಿಸುತ್ತದೆ ಆದ್ದರಿಂದ ವೇಲೆನ್ಸ್ ಬ್ಯಾಂಡ್ ಸಂಪೂರ್ಣವಾಗಿ ತುಂಬಿದೆ ವಾಹಕ ಬ್ಯಾಂಡ್ ಖಾಲಿಯಾಗಿದೆ ಮತ್ತು ಅವುಗಳ ನಡುವೆ ಬ್ಯಾಂಡ್ ಅಂತರವಿದೆ ಕಳೆದ ತರಗತಿಯಲ್ಲಿ ನಾವು ಶೂನ್ಯ ಕೆಲ್ವಿನ್ ಮೇಲಿನ ಯಾವುದೇ ತಾಪಮಾನದಲ್ಲಿ ವೇಲೆನ್ಸ್ ಬ್ಯಾಂಡ್ನಿಂದ ಕೆಲವು ಎಲೆಕ್ಟ್ರಾನ್ಗಳನ್ನು ಕಂಡಕ್ಷನ್ ಬ್ಯಾಂಡ್ಗೆ ಹೋಗುವುದನ್ನು ಯಾವಾಗಲೂ ನೋಡಿದ್ದೇವೆ ನೀವು ವಾಹಕ ಬ್ಯಾಂಡ್ನಲ್ಲಿ ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೀರಿ ಎಲೆಕ್ಟ್ರಾನ್ ಇಲ್ಲದಿರುವುದನ್ನು ರಂಧ್ರ ಎಂದು ಕರೆಯಲಾಗುತ್ತದೆ ಮತ್ತು ನಾವು ವೇಲೆನ್ಸಿ ಬ್ಯಾಂಡ್ನಲ್ಲಿ ರಂಧ್ರಗಳನ್ನು ಹೊಂದಿರುತ್ತೇವೆ ವಿದ್ಯುತ್ ಕ್ಷೇತ್ರದ ಉಪಸ್ಥಿತಿಯಲ್ಲಿ ಈ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳು ಚಲಿಸಬಹುದು ಮತ್ತು ಅಲ್ಲಿ ವಾಹಕತೆಯನ್ನು ಉಂಟುಮಾಡಬಹುದು ಈ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳು ಚಲಿಸಿದಾಗ ನಾವು ಅದನ್ನು ನೋಡಿದೆವು ಅವು ಲ್ಯಾಟಿಸ್ನಲ್ಲಿರುವ ಇತರ ಎಲ್ಲಾ ಪರಮಾಣುಗಳ ಪರಿಣಾಮವನ್ನು ಸಹ ನೋಡುತ್ತವೆ ಆದ್ದರಿಂದ ನಾವು ಪರಿಣಾಮಕಾರಿ ದ್ರವ್ಯರಾಶಿಯ ಪರಿಕಲ್ಪನೆಯನ್ನು ಪರಿಚಯಿಸಿದ್ದೇವೆ me¿ ನಕ್ಷತ್ರ ಮತ್ತು mh¿ ಮತ್ತು ಇವುಗಳು ಲ್ಯಾಟಿಸ್ನಲ್ಲಿರುವ ಎಲ್ಲಾ ಪರಮಾಣುಗಳ ಪರಿಣಾಮವನ್ನು ಗಣನೆಗೆ ತೆಗೆದುಕೊಳ್ಳುತ್ತವೆ ಎಲೆಕ್ಟ್ರಾನ್ನ ದ್ರವ್ಯರಾಶಿಯು ವಾಸ್ತವವಾಗಿ ಬದಲಾಗಿದೆ ಎಂದು ನಾವು ಅರ್ಥೈಸುವುದಿಲ್ಲ ದ್ರವ್ಯರಾಶಿ ಇನ್ನೂ ಒಂದೇ ಆಗಿರುತ್ತದೆ ಆದರೆ ನಾವು ಪರಮಾಣುಗಳ ಪರಿಣಾಮವನ್ನು ಪರಿಣಾಮಕಾರಿ ದ್ರವ್ಯರಾಶಿಯ ಪರಿಕಲ್ಪನೆಯಲ್ಲಿ ಸೇರಿಸುತ್ತೇವೆ ಅರೆವಾಹಕ ಮತ್ತು ಲೋಹದ ನಡುವಿನ ವ್ಯತ್ಯಾಸವೆಂದರೆ ಲೋಹದಲ್ಲಿ ನಮ್ಮಲ್ಲಿ ಬ್ಯಾಂಡ್ ಅಂತರವಿಲ್ಲ ನಮಗೆ ಕೆಲವು ಭರ್ತಿ ಸ್ಥಿತಿಗಳಿವೆ ಮತ್ತು ನಮ್ಮಲ್ಲಿ ಕೆಲವು ಖಾಲಿ ಸ್ಥಿತಿಗಳಿವೆ ಆದ್ದರಿಂದ ಎಲೆಕ್ಟ್ರಾನ್ಗಳು ಯಾವಾಗಲೂ ವಹನಕ್ಕೆ ಲಭ್ಯವಿರುತ್ತವೆ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆಯು ಸಾಮಾನ್ಯವಾಗಿ ಪರಮಾಣುಗಳ ಸಂಖ್ಯೆಗೆ ಸಮಾನವಾಗಿರುತ್ತದೆ ಅಂದರೆ ಲೋಹಗಳು ಹೆಚ್ಚಿನ ವಾಹಕತೆಯನ್ನು ಹೊಂದಿರುತ್ತವೆ ಆದ್ದರಿಂದ ನಾವು ಮಾಡಲಿರುವ ಮುಂದಿನ ಕೆಲಸವೆಂದರೆ ಅರೆವಾಹಕನಲ್ಲಿ ವಹನಕ್ಕೆ ಲಭ್ಯವಿರುವ ರಂಧ್ರಗಳಲ್ಲಿನ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಲು ಪ್ರಯತ್ನಿಸುವುದು ಆದರೆ ಇಂದು ನಾವು ಅದನ್ನು ಮಾಡುವ ಮೊದಲು ನಾವು ಈ ಲೆಕ್ಕಾಚಾರಗಳಿಗೆ ಬಳಸುವ ಕೆಲವು ಪರಿಕಲ್ಪನೆಗಳ ಬಗ್ಗೆ ಮಾತನಾಡಲಿದ್ದೇವೆ ನಾವು ಇಂದು ಮಾತನಾಡಲು ಹೊರಟಿರುವ ಮೊದಲ ವಿಷಯವೆಂದರೆ ಸ್ಥಿತಿಗಳ ಸಾಂದ್ರತೆ ನಾನು ಇದನ್ನು ಸಂಕ್ಷಿಪ್ತ DOS ಎಂದು ಬರೆಯುತ್ತೇನೆ ಸಂಕ್ಷಿಪ್ತವಾಗಿ ನೀವು N ಪರಮಾಣುಗಳಿರುವ ವ್ಯವಸ್ಥೆಯನ್ನು ಹೊಂದಿದ್ದರೆ ಅವು N ಕಕ್ಷೆಗಳ ಹೆಚ್ಚಳವನ್ನು ನೀಡುವುದನ್ನು ನಾವು ನೋಡಿದ್ದೇವೆ ಆದ್ದರಿಂದ ಇವುಗಳು ಪರಮಾಣು ಕಕ್ಷೆಗಳಾಗಿರಬಹುದು ಅದು ಆಣ್ವಿಕ ಕಕ್ಷೆಗಳನ್ನು ರೂಪಿಸುತ್ತದೆ ಮತ್ತು ಪ್ರತಿ ಕಕ್ಷೆಯು 2 ಎಲೆಕ್ಟ್ರಾನ್ಗಳ ವಿರುದ್ಧ ಸ್ಪಿನ್ ಹೊಂದಿರಬಹುದು ಆದ್ದರಿಂದ ನೀವು ಒಟ್ಟು 2N ಸ್ಥಿತಿಗಳನ್ನು ಹೊಂದಿದ್ದೀರಿ ಆದ್ದರಿಂದ ಈ ಸ್ಥಿತಿಗಳು ಪ್ರತ್ಯೇಕವಾಗಿವೆ ಆದರೆ N ನ ದೊಡ್ಡ ಮೌಲ್ಯಗಳಿಗೆ ಸ್ಥಿತಿಗಳ ನಡುವಿನ ಅಂತರವು ತುಂಬಾ ಹತ್ತಿರವಾಗಿರುವುದರಿಂದ ನಾವು ಅದನ್ನು N ನಲ್ಲಿ ನಿರಂತರ ಬದಲಾವಣೆಯೆಂದು ಪರಿಗಣಿಸಬಹುದು ಆದ್ದರಿಂದ ನಾವು ಬ್ಯಾಂಡ್ ಅನ್ನು ಹೊಂದಿದ್ದೇವೆ ಸ್ಥಿತಿಗಳ DOS ನ ಸಾಂದ್ರತೆಯನ್ನು ಯುನಿಟ್ ಶಕ್ತಿ ಮತ್ತು ಒಂದು ಯೂನಿಟ್ ಪರಿಮಾಣಕ್ಕೆ ಲಭ್ಯವಿರುವ ಸ್ಥಿತಿಗಳ ಒಟ್ಟು ಸಂಖ್ಯೆ ಎಂದು ವ್ಯಾಖ್ಯಾನಿಸಲಾಗಿದೆ ಇಲ್ಲಿ ಆಪರೇಟಿವ್ ಪದ ಅದು ಲಭ್ಯವಿರುವ ಸ್ಥಿತಿಗಳು ಆದ್ದರಿಂದ ಇವು ಎಲೆಕ್ಟ್ರಾನ್ಗಳು ಆಕ್ರಮಿಸಿಕೊಳ್ಳಲು ಲಭ್ಯವಿರುವ ಸ್ಥಿತಿಗಳಾಗಿವೆ ಆದ್ದರಿಂದ ನೀವು ಕಂಡಕ್ಷನ್ ಬ್ಯಾಂಡ್ ಅನ್ನು ನೋಡಿದರೆ ವಾಹಕ ಬ್ಯಾಂಡ್ನಲ್ಲಿರುವ ಸ್ಥಿತಿಗಳ ಸಾಂದ್ರತೆಯು ವೇಲೆನ್ಸ್ ಬ್ಯಾಂಡ್ ಅನ್ನು ನೋಡುತ್ತಿದ್ದರೆ ಎಲೆಕ್ಟ್ರಾನ್ಗಳು ಎಷ್ಟು ಸ್ಥಿತಿಗಳನ್ನು ಆಕ್ರಮಿಸಿಕೊಂಡಿವೆ ಎಂದು ಹೇಳುತ್ತದೆ ಆಗ ನೀವು ರಂಧ್ರಗಳ ಸ್ಥಿತಿಯ ಸಾಂದ್ರತೆಯನ್ನು ನೋಡುತ್ತೀರಿ ಇದಕ್ಕಾಗಿ ಘಟಕಗಳು ಏಕೆಂದರೆ ಇದು ಪ್ರತಿ ಯುನಿಟ್ ಶಕ್ತಿ ಮತ್ತು ಯೂನಿಟ್ ಪರಿಮಾಣವು ಅದರ ಜೌಲ್ ವಿಲೋಮ ಮತ್ತು m3 ವಿಲೋಮ ಅಥವಾ ನೀವು ಎಲೆಕ್ಟ್ರಾನ್ ವೋಲ್ಟ್ ಮತ್ತು cm3 ರಲ್ಲೂ ಬರೆಯಬಹುದು ಸ್ಥಿತಿಗಳ ಸಾಂದ್ರತೆಯನ್ನು ಸಾಮಾನ್ಯವಾಗಿ g ಎಂದು ಬರೆಯಲಾಗುತ್ತದೆ ಶಕ್ತಿಯ ವಿಷಯದಲ್ಲಿ ಸ್ಥಿತಿಗಳ ಸಾಂದ್ರತೆಗಾಗಿ ಎಕ್ಸ್ಪ್ರೆಶನ್ ಅನ್ನು ಲೆಕ್ಕಾಚಾರ ಮಾಡೋಣ ನಿಜವಾದ ಘನವೊಂದರ ಸಂದರ್ಭದಲ್ಲಿ ನೀವು ಸ್ಥಿತಿಗಳ ಸ್ಥಳೀಯ ಸಾಂದ್ರತೆಯನ್ನು ಸ್ಪೆಕ್ಟ್ರೋಸ್ಕೋಪಿಕ್ ತಂತ್ರಗಳ ಮೂಲಕ ಸ್ಕ್ಯಾನಿಂಗ್ ಟನೆಲಿಂಗ್ ಮೈಕ್ರೋಸ್ಕೋಪ್ ಅಥವಾ ಫೋಟೋ ಎಲೆಕ್ಟ್ರಾನ್ ಸ್ಪೆಕ್ಟ್ರೋಸ್ಕೋಪಿ ಬಳಸಿ ಅಳೆಯಬಹುದು ಪರಮಾಣುಗಳು ಮತ್ತು ಎಲೆಕ್ಟ್ರಾನ್ಗಳ ವಿತರಣೆಯನ್ನು ಗಣನೆಗೆ ತೆಗೆದುಕೊಂಡು ನಾವು ಸ್ಥಿತಿಗಳ ಸಾಂದ್ರತೆಗಾಗಿ ಲೆಕ್ಕಾಚಾರಗಳನ್ನು ಮಾಡಬಹುದು ಆದರೆ ನಾವು ಏನು ಮಾಡುತ್ತೇವೆ ಎಂದರೆ ಏಕರೂಪದ ಸಾಮರ್ಥ್ಯವಿರುವ ಘನ g ಗಾಗಿ ಸರಳ ಎಕ್ಸ್ಪ್ರೆಶನ್ ಅನ್ನು ಪಡೆಯುವುದು ವಿಷಯಗಳನ್ನು ಮತ್ತಷ್ಟು ಸರಳಗೊಳಿಸಲು ನಾವು ಘನವನ್ನು L ಉದ್ದದ ಘನವಾಗಿ ತೆಗೆದುಕೊಳ್ಳುತ್ತೇವೆ ಮತ್ತು ಘನ ಒಳಗೆ ಇರುವ ಸಾಮರ್ಥ್ಯವನ್ನು ನಾವು 0 ಏಕರೂಪವಾಗಿ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಇದು ನಿಜವಾದ ಘನತೆಯ ಸರಳೀಕರಣವಾಗಿದೆ ಆದರೆ ನಾವು ನಂತರ ನೋಡುವಂತೆ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳಿಗೆ ಲೆಕ್ಕಾಚಾರಗಳನ್ನು ಮಾಡಲು ನಾವು ಪಡೆಯುವ ಮೌಲ್ಯಗಳು ಸಾಕಷ್ಟು ಉತ್ತಮವಾಗಿವೆ ಏಕರೂಪದ ಸಾಮರ್ಥ್ಯ ಮತ್ತು 3 ಆಯಾಮಗಳಲ್ಲಿ ಘನವಸ್ತುಗಳ ಸಂದರ್ಭದಲ್ಲಿ ಶಕ್ತಿಯನ್ನು h28mL2nx2ny2nz2 ಎಂದು ನೀಡಲಾಗಿದೆ nx2 ny2 nz2 ಗಳನ್ನು ಕ್ವಾಂಟಮ್ ಸಂಖ್ಯೆಗಳೆಂದು ಕರೆಯುತ್ತಾರೆ ಇವೆಲ್ಲವೂ ಧನಾತ್ಮಕ ಪೂರ್ಣಾಂಕಗಳು ಆದ್ದರಿಂದ ಅವುಗಳು 0 ಕ್ಕಿಂತ ಹೆಚ್ಚಿನ ಮೌಲ್ಯಗಳನ್ನು ಹೊಂದಿವೆ ಆದ್ದರಿಂದ nx2 ny2nz2 ಮೌಲ್ಯಗಳನ್ನು 1 2 3 ಮತ್ತು ಹೀಗೆ ತೆಗೆದುಕೊಳ್ಳುತ್ತದೆ ನೀವು ಅವುಗಳನ್ನು n2nx2ny2nz2 ಎಂದು ಬರೆಯಬಹುದು ಆದ್ದರಿಂದ ಆ ಶಕ್ತಿ E ಯನ್ನು ಕೇವಲ h2 ಮತ್ತು n2 ಎಂದು ಬರೆಯಬಹುದು ಇದು nx ny∧nz ಎರಡನ್ನೂ ಒಳಗೊಂಡಿರುವ ಕ್ವಾಂಟಮ್ ಸಂಖ್ಯೆ ಆದ್ದರಿಂದ n ಕೂಡ ಧನಾತ್ಮಕ ಪೂರ್ಣಾಂಕವಾಗಿದೆ ಮತ್ತು ಇದು nx ny∧nz ನ ಮೌಲ್ಯಗಳನ್ನು ಅವಲಂಬಿಸಿ ಎಲ್ಲಾ ಸಂಭಾವ್ಯ ಮೌಲ್ಯಗಳನ್ನು ತೆಗೆದುಕೊಳ್ಳಬಹುದು nx ny∧nz ನ ಸಣ್ಣ ಮೌಲ್ಯಗಳಿಗೆ ಶಕ್ತಿಯ ಮಟ್ಟಗಳು ಪ್ರತ್ಯೇಕವಾಗಿರುತ್ತವೆ ಆದರೆ ದೊಡ್ಡ ಮೌಲ್ಯಗಳು ಮೂಲಭೂತವಾಗಿ ನಿರಂತರವಾಗಿರುತ್ತವೆ ಎಲ್ಲಾ 3 ಅಕ್ಷಗಳ ಉದ್ದಕ್ಕೂ ಕ್ವಾಂಟಮ್ ಸಂಖ್ಯೆಗಳೊಂದಿಗೆ 3D ಅಕ್ಷವನ್ನು ತೆಗೆದುಕೊಳ್ಳುವ ಮೂಲಕ ನಾವು ಇದನ್ನು ಪ್ರತಿನಿಧಿಸಬಹುದು ಈ ನಿರ್ದಿಷ್ಟ ಸಂದರ್ಭದಲ್ಲಿ n ಒಂದು ಗೋಳದ ತ್ರಿಜ್ಯವನ್ನು ಪ್ರತಿನಿಧಿಸುತ್ತದೆ nx ny∧nz ನಿಂದ ಮಾಡಲಾದ ಗೋಳದ ತ್ರಿಜ್ಯವನ್ನು ಹೊರತುಪಡಿಸಿ ಬೇರೇನೂ ಇಲ್ಲ ನೀವು n ನ ಶಕ್ತಿಗಿಂತ ಕಡಿಮೆ ಇರುವ ಸ್ಥಿತಿಗಳ ಒಟ್ಟು ಸಂಖ್ಯೆಯನ್ನು ಕಂಡುಹಿಡಿಯಲು ಬಯಸಿದರೆ ಒಟ್ಟು ಸ್ಥಿತಿಗಳ ಸಂಖ್ಯೆ ಗೋಳದ ಪರಿಮಾಣವಲ್ಲದೆ ಬೇರೇನೂ ಅಲ್ಲ ಆದರೆ ಒಂದು ಗೋಳವು ಈ ಕ್ವಾಂಟಮ್ ಸಂಖ್ಯೆಗಳ ಧನಾತ್ಮಕ ಮತ್ತು ಋಣಾತ್ಮಕ ಮೌಲ್ಯಗಳನ್ನು ಹೊಂದಿರಬಹುದು ಮತ್ತು ಈ ಕ್ವಾಂಟಮ್ ಸಂಖ್ಯೆಗಳು ಕೇವಲ ಧನಾತ್ಮಕ ಎಂದು ನಾವು ಮೊದಲೇ ಹೇಳಿದ್ದರಿಂದ ನಾವು ಮೊದಲ ಕ್ವಾಡ್ರಂಟ್ ಇರುವ ಗೋಳದ ಭಾಗವನ್ನು ಮಾತ್ರ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಇದು ಗೋಳದ ಸಮಯದ ಪರಿಮಾಣ 18th ಆದ್ದರಿಂದ 18thಉದ್ಭವಿಸುತ್ತದೆ ಏಕೆಂದರೆ nx nynz ಎಲ್ಲವೂ 0 ಕ್ಕಿಂತ ಹೆಚ್ಚಿರುತ್ತವೆ ಗೋಳದ ಪರಿಮಾಣವು 43n3 ಹೊರತುಪಡಿಸಿ ಏನೂ ಇಲ್ಲ ಏಕೆಂದರೆ n ಗೋಳದ ತ್ರಿಜ್ಯವಾಗಿದೆ ಮತ್ತು ನೀವು 18th ಅಂಶವನ್ನು ಹೊಂದಿದ್ದೀರಿ ಈಗ ನಾವು ಕೂಡ ಹೇಳಿದ್ದೇವೆ ಪ್ರತಿ ಶಕ್ತಿಯ ಸ್ಥಿತಿಯು 2 ಎಲೆಕ್ಟ್ರಾನ್ಗಳನ್ನು ತೆಗೆದುಕೊಳ್ಳಬಹುದು ನೀವು ಎಲೆಕ್ಟ್ರಾನ್ ಅನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ತಿರುಗಿಸಬಹುದು ಆದ್ದರಿಂದ ಸ್ಪಿನ್ ಅನ್ನು ಒಳಗೊಂಡಂತೆ n ನ ಒಟ್ಟು ಶಕ್ತಿ ಸ್ಥಿತಿಗಳ ಸಂಖ್ಯೆ 2 ಪಟ್ಟು ಈ ಎಕ್ಸ್ಪ್ರೆಶನ್ n ನ ಪರಿಭಾಷೆಯಲ್ಲಿರುತ್ತದೆ ಆದ್ದರಿಂದ ನಾವು ಅದನ್ನು ಶಕ್ತಿಯನ್ನಾಗಿ ಪರಿವರ್ತಿಸಬೇಕಾಗಿದೆ ಆದ್ದರಿಂದ ನಾವು ಸ್ಥಿತಿಗಳ ಸಾಂದ್ರತೆಯನ್ನು ಲೆಕ್ಕ ಹಾಕಬಹುದು ನಾನು s ಎಕ್ಸ್ಪ್ರೆಶನ್ ಅನ್ನು ಪುನಃ ಬರೆಯುತ್ತೇನೆ ನಾವು ಮೊದಲು ಶಕ್ತಿ ಮತ್ತು n ಅನ್ನು ಸಂಪರ್ಕಿಸುವ ಎಕ್ಸ್ಪ್ರೆಶನ್ ಅನ್ನು ಸಹ ಬರೆದಿದ್ದೇವೆ ನಾವು ಇದನ್ನು ಮರುಹೊಂದಿಸಬಹುದು ನೀವು ಮಾಡಿದ್ದು L ಎಲ್ಲಾ ಇತರ ಪದಗಳನ್ನು ಈ ಬದಿಯಲ್ಲಿ ತೆಗೆದುಕೊಳ್ಳುವುದು ಮತ್ತು n ಅನ್ನು ಶಕ್ತಿಯ ಪರಿಭಾಷೆಯಲ್ಲಿ ಬರೆಯುವುದು ಕ್ಷಮಿಸಿ ಇದು n ಆಗಿರಬೇಕು ಮತ್ತು n ಗೆ ಬದಲಿಯಾಗಿ ಶಕ್ತಿ ಪದಗಳನ್ನು ಬರೆಯಬೇಕು ಇಲ್ಲಿ ನಾವು ಇಗಿಂತ ಕಡಿಮೆ ಶಕ್ತಿಯಿರುವ ಸ್ಥಿತಿಗಳ ಒಟ್ಟು ಸಂಖ್ಯೆಯನ್ನು ಬರೆಯಬಹುದು ಬೇರೇನೂ ಅಲ್ಲ ಈಗ ಸ್ಥಿತಿಗಳ ಸಾಂದ್ರತೆಯು ಯುನಿಟ್ ಶಕ್ತಿಗೆ ಪ್ರತಿ ಯೂನಿಟ್ ಪರಿಮಾಣಕ್ಕೆ ಸ್ಥಿತಿಗಳ ಸಂಖ್ಯೆ ಎಂದು ಹೇಳುತ್ತದೆ ಘನದ ಪರಿಮಾಣವು ಏನೂ ಅಲ್ಲ ಆದರೆ ಎಲ್ ಘನ ಆದ್ದರಿಂದ ನಾವು Sv ಮತ್ತು ಶಕ್ತಿ ಎಂದು ಸೂಚಿಸುವ ಪ್ರತಿ ಯೂನಿಟ್ ವಾಲ್ಯೂಮ್ಗೆ ಸ್ಥಿತಿಗಳ ಸಂಖ್ಯೆಯು ಏನೂ ಅಲ್ಲ Sv ಆದರೆ L ಕ್ಯೂಬ್ ಮೇಲೆ ಈ ಎಕ್ಸ್ಪ್ರೆಶನ್ಯನ್ನು ಹೊರಹಾಕುತ್ತದೆ ಆದ್ದರಿಂದ ಇದು ಯೂನಿಟ್ ವಾಲ್ಯೂಮ್ನ ಒಟ್ಟು ಸ್ಥಿತಿಗಳ ಸಂಖ್ಯೆಯನ್ನು E ಗಿಂತ ಕಡಿಮೆ ಶಕ್ತಿಯನ್ನು ಹೊಂದಿದೆ ನೀವು ಸ್ಥಿತಿಗಳ ಸಾಂದ್ರತೆಯನ್ನು ಕಂಡುಹಿಡಿಯಲು ಬಯಸಿದರೆ g ಇದು ಒಟ್ಟು ಸ್ಥಿತಿಗಳ ಸಂಖ್ಯೆಯ SvdE ಹೊರತುಪಡಿಸಿ ಬೇರೇನೂ ಅಲ್ಲ ನಾನು ಇಲ್ಲಿ ಎಕ್ಸ್ಪ್ರೆಶನ್ ಅನ್ನು ಪುನಃ ಬರೆಯುತ್ತೇನೆ g ಶಕ್ತಿಯೊಂದಿಗೆ ಒಟ್ಟು ಸ್ಥಿತಿಗಳ ವ್ಯತ್ಯಾಸವಾಗಿದೆ ನಾವು ಡಿಫರೆನ್ಷಿಯಲ್ ಮಾಡಿದರೆ ನಾವು ಪಡೆಯುವ ಎಕ್ಸ್ಪ್ರೆಶನ್ ಏಕೆಂದರೆ ನಾವು ಎಲೆಕ್ಟ್ರಾನ್ ಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಅಂತಿಮ ಎಕ್ಸ್ಪ್ರೆಶನ್ ಅನ್ನು 8 π √ 2 ಎಂದು ಬರೆಯಲು ನಾನು ಎಲೆಕ್ಟ್ರಾನ್ಗಳ ದ್ರವ್ಯರಾಶಿಯಿಂದ ದ್ರವ್ಯರಾಶಿಯನ್ನು ಬದಲಾಯಿಸುತ್ತೇನೆ ಆದ್ದರಿಂದ ಇದು ಒಂದು ಘನರೂಪದಲ್ಲಿರುವ ಒಂದು ಏಕರೂಪದ ಸಂಭಾವ್ಯತೆಯೊಂದಿಗೆ ಒಂದು ಘನರೂಪದಲ್ಲಿರುವ ಎಲೆಕ್ಟ್ರಾನ್ಗಳಿಗೆ ಸ್ಥಿತಿಗಳ ಸಾಂದ್ರತೆಯ ಎಕ್ಸ್ಪ್ರೆಶನ್ ಯಾಗಿದೆ ತಾಮ್ರ ಬೆಳ್ಳಿ ಅಥವಾ ಚಿನ್ನದಂತಹ ಲೋಹಗಳ ಸಂದರ್ಭದಲ್ಲಿ ನೀವು ಎಲೆಕ್ಟ್ರಾನ್ನ ದ್ರವ್ಯರಾಶಿಯನ್ನು ಪರಿಣಾಮಕಾರಿ ದ್ರವ್ಯರಾಶಿಯಿಂದ ಬದಲಾಯಿಸಬಹುದು ಪರಿಣಾಮಕಾರಿ ದ್ರವ್ಯರಾಶಿಯು ನೈಜ ದ್ರವ್ಯರಾಶಿಗೆ ಬಹಳ ಹತ್ತಿರದಲ್ಲಿದೆ ಎಂದು ನಾವು ಮೊದಲೇ ನೋಡಿದ್ದೇವೆ ನೀವು ಸಿಲಿಕಾನ್ ಅಥವಾ ಜರ್ಮೇನಿಯಮ್ ಅಥವಾ ಗ್ಯಾಲಿಯಂ ಆರ್ಸೆನೈಡ್ ನಂತಹ ಅರೆವಾಹಕಗಳಿಗೆ ಒಂದೇ ಎಕ್ಸ್ಪ್ರೆಶನ್ ಅನ್ನು ಬಳಸುತ್ತಿದ್ದರೆ ಈ ಎಕ್ಸ್ಪ್ರೆಶನ್ ನಿಲ್ಲುತ್ತದೆ ನಂತರ me¿ ಮತ್ತು me ವಿಭಿನ್ನವಾಗಿರುತ್ತದೆ ಆದ್ದರಿಂದ ನೀವು ಯಾವ ಪರಿಣಾಮಕಾರಿ ದ್ರವ್ಯರಾಶಿಯನ್ನು ಬಳಸುತ್ತೀರಿ ಎಂಬುದರ ಮೇಲೆ ಅವಲಂಬಿಸಿ ಸ್ಥಿತಿಗಳ ಸಾಂದ್ರತೆಯ ಮೌಲ್ಯದಲ್ಲಿ ವ್ಯತ್ಯಾಸವಿರುತ್ತದೆ ಆದ್ದರಿಂದ ಇದರಿಂದ ಮುಖ್ಯವಾದ ತೀರ್ಮಾನವೆಂದರೆ ಸ್ಥಿತಿಗಳ ಸಾಂದ್ರತೆಯು ಸ್ಥಿರವಾದ ಸಮಯವನ್ನು ಅವಲಂಬಿಸಿರುತ್ತದೆ ಶಕ್ತಿಯ ವರ್ಗಮೂಲ ಬೇರೆ ರೀತಿಯಲ್ಲಿ ಹೇಳುವುದಾದರೆ gα√❑ ಈಗ ಬ್ಯಾಂಡ್ನ ಕೆಳಭಾಗಕ್ಕೆ ಸಂಬಂಧಿಸಿದಂತೆ ಶಕ್ತಿಯನ್ನು ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ E ಅನ್ನು ಬ್ಯಾಂಡ್ನ ಕೆಳಭಾಗಕ್ಕೆ ತೆಗೆದುಕೊಳ್ಳಲಾಗುತ್ತದೆ ಬ್ಯಾಂಡ್ನ ಕೆಳಭಾಗವು e 0 ಕ್ಕೆ ಹತ್ತಿರವಾಗಿದ್ದಾಗ ಸ್ಥಿತಿಗಳ ಸಾಂದ್ರತೆಯು 0 ಕ್ಕೆ ಹತ್ತಿರದಲ್ಲಿದೆ ಮತ್ತು ಶಕ್ತಿಯು ಹೆಚ್ಚಾದಂತೆ g ಕೂಡ ಹೆಚ್ಚಾಗುತ್ತದೆ ನಾವು x ಅಕ್ಷದಲ್ಲಿ g ಮತ್ತು y ಅಕ್ಷದಲ್ಲಿ E ಅನ್ನು ಇರಿಸಬಹುದು ಮತ್ತು ನಾವು ಪಡೆಯುವುದು ಒಂದು ಪ್ಯಾರಾಬೋಲಿಕ್ ಎಕ್ಸ್ಪ್ರೆಶನ್ ನೀವು ಈ ಎಕ್ಸ್ಪ್ರೆಶನ್ಯನ್ನು ಸಹ ನೋಡಿದರೆ g ತಾಪಮಾನದಿಂದ ಸ್ವತಂತ್ರವಾಗಿದೆ ಅದು ಎಲೆಕ್ಟ್ರಾನ್ಗಳು ಆಕ್ರಮಿಸಲು ಲಭ್ಯವಿರುವ ಸ್ಥಿತಿಗಳು ಯಾವುವು ಎಂಬುದನ್ನು ಮಾತ್ರ ಅದು ನಿಮಗೆ ಹೇಳುತ್ತದೆ ಅದು ಎಲೆಕ್ಟ್ರಾನ್ಗಳು ಆ ಸ್ಥಿತಿಗಳನ್ನು ಆಕ್ರಮಿಸಿಕೊಳ್ಳುತ್ತವೆಯೋ ಇಲ್ಲವೋ ಎಂದು ಹೇಳುವುದಿಲ್ಲ ಎಲೆಕ್ಟ್ರಾನ್ಗಳ ಉದ್ಯೋಗ ಸಂಭವನೀಯತೆಯನ್ನು ನೋಡಬೇಕು ಮತ್ತು ಅದನ್ನೇ ನಾವು ಮುಂದೆ ಮಾಡುತ್ತೇವೆ ಇಂತಹ ವ್ಯವಸ್ಥೆಯಲ್ಲಿ 0 ಕೆಲ್ವಿನ್ನಲ್ಲಿರುವ ಒಂದು ವ್ಯವಸ್ಥೆಯನ್ನು ಪರಿಗಣಿಸಿ ಎಲ್ಲಾ ಎಲೆಕ್ಟ್ರಾನ್ಗಳು ಅಥವಾ ಎಲ್ಲಾ ಕಣಗಳು ಅತ್ಯಂತ ಕಡಿಮೆ ಶಕ್ತಿಯಲ್ಲಿರುತ್ತವೆ ಆದ್ದರಿಂದ ನಾವು ಏನನ್ನು ತಿಳಿಯಲು ಬಯಸುತ್ತೇವೆ ಎಂದರೆ ವ್ಯವಸ್ಥೆಗೆ ಏನಾಗುತ್ತದೆ ತಾಪಮಾನ ಹೆಚ್ಚಾಗುತ್ತದೆ ಇಂತಹ ವ್ಯವಸ್ಥೆಯನ್ನು ವಿವರಿಸಲು ಹಲವಾರು ಅಂಕಿಅಂಶಗಳಿವೆ ಸರಳ ಅಂಕಿಅಂಶಗಳನ್ನು ಬೋಲ್ಟ್ಜ್ಮನ್ ಅಂಕಿಅಂಶ ಎಂದು ಕರೆಯಲಾಗುತ್ತದೆ ಇದರ ಪ್ರಕಾರ ಶಕ್ತಿಯ ಸ್ಥಿತಿಯ ಉದ್ಯೋಗದ ಸಂಭವನೀಯತೆಯನ್ನು E ಒಂದು ತಾಪಮಾನದ ಕಾರ್ಯವಾಗಿ ಎಕ್ಸ್ಪ್ರೆಶನ್ಯಿಂದ ನೀಡಲಾಗಿದೆ p ಕೆಲವು ಕಾನ್ಸ್ಟಂಟ ಬಾರಿ exp EkBT ಆದ್ದರಿಂದ E ಎಂಬುದು ಜೌಲ್ಗಳಲ್ಲಿನ ಶಕ್ತಿಯಾಗಿದೆ kB ಯನ್ನು ಬೋಲ್ಟ್ಜ್ಮನ್ ಸ್ಥಿರ ಎಂದು ಕರೆಯಲಾಗುತ್ತದೆ ಮತ್ತು ಇದು 1 38 x 10 23 JK 1 ಗೆ ಸಮಾನವಾಗಿರುತ್ತದೆ ಇದರ ಪ್ರಕಾರ T 0 ತಾಪಮಾನದಲ್ಲಿ ಎಲ್ಲಾ ಕಣಗಳು 0 ಶಕ್ತಿಯನ್ನು ಹೊಂದಿರುತ್ತವೆ ತಾಪಮಾನವು ಕೆಲ್ವಿನ್ 0 ಕ್ಕಿಂತ ಹೆಚ್ಚಾದಂತೆ ಕಾರ್ಯಕ್ಕೆ ಸೀಮಿತ ಸಂಭವನೀಯತೆ ಇದೆ T1 ಮತ್ತು T2 2 ತಾಪಮಾನಗಳಲ್ಲಿ T1T2 ಕಾರ್ಯದ ಸಂಭವನೀಯತೆ PT1 PT 2 ಅಂದರೆ ಹೆಚ್ಚಿನ ತಾಪಮಾನ ಕಾರ್ಯದ ಹೆಚ್ಚಿನ ಸಂಭವನೀಯತೆ ಈಗ ಬೋಲ್ಟ್ಜ್ಮನ್ ಅಂಕಿಅಂಶಗಳು ಈ ಎಲೆಕ್ಟ್ರಾನ್ಗಳನ್ನು ಬಳಸುವುದರೊಂದಿಗೆ ಪರಸ್ಪರ ಸಂವಹನ ಮಾಡದಿರುವ ಕಣಗಳ ಸಮಸ್ಯೆಯನ್ನು ವಿವರಿಸಲು ಸಾಕಷ್ಟು ಉತ್ತಮವಾಗಿದ್ದು ಎಲೆಕ್ಟ್ರಾನ್ಗಳು ಪೌಲಿಯ ಹೊರಗಿಡುವ ತತ್ವವನ್ನು ಪಾಲಿಸಬೇಕು ಆದ್ದರಿಂದ ನೀವು ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದರೆ ಎಲೆಕ್ಟ್ರಾನ್ಗಳು ಪೌಲಿಯPauli's ಹೊರಗಿಡುವ ತತ್ವವನ್ನು ಪಾಲಿಸಬೇಕು ಇದು ಯಾವುದೇ 2 ಎಲೆಕ್ಟ್ರಾನ್ಗಳು ಎಲ್ಲಾ 4 ಕ್ವಾಂಟಮ್ ಸಂಖ್ಯೆಗಳ ಒಂದೇ ಗುಂಪನ್ನು ಹೊಂದಲು ಸಾಧ್ಯವಿಲ್ಲ ಎಂದು ಹೇಳುತ್ತದೆ ಇದು ಕೇವಲ 2 ಎಲೆಕ್ಟ್ರಾನ್ಗಳು ನೀಡಿದ ಶಕ್ತಿಯ ಸ್ಥಿತಿಯನ್ನು ಆಕ್ರಮಿಸಿಕೊಳ್ಳಬಹುದು ಇದು ಪರಿಕಲ್ಪನೆಯಾಗಿದೆ ನಾವು ಸ್ಥಿತಿಗಳ ಸಾಂದ್ರತೆಯನ್ನು ಪಡೆದಾಗ ನಾವು ಬಳಸಿದ್ದೇವೆ ಮುಂಚಿನಂತೆ ಮತ್ತು ಈಗ ಈ ಎಲೆಕ್ಟ್ರಾನ್ಗಳಿಂದಾಗಿ ಫೆರ್ಮಿ ಡಿರಾಕ್ ಸ್ಟ್ಯಾಟಿಸ್ಟಿಕ್ಸ್ ಎಂಬ ಇನ್ನೊಂದು ಅಂಕಿಅಂಶಗಳನ್ನು ಪಾಲಿಸಲಾಗುತ್ತದೆ ಎಲೆಕ್ಟ್ರಾನ್ಗಳು ಫೆರ್ಮಿ ಡೈರಾಕ್ ಅಂಕಿಅಂಶಗಳನ್ನು ಪಾಲಿಸುತ್ತವೆ ಇದನ್ನು f ನಿಂದ ಸೂಚಿಸಲಾಗುತ್ತದೆ ಮತ್ತು fE11Aexp EkBT ಈಗ ಇಲ್ಲಿ A ಎಂಬುದು ಸ್ಥಿರವಾಗಿರುತ್ತದೆ ಮತ್ತು ಘನಕ್ಕೆ A ಎಂಬುದು ಫೆರ್ಮಿ ಶಕ್ತಿಯನ್ನು ಅವಲಂಬಿಸಿರುತ್ತದೆ ಆದ್ದರಿಂದ A ಎಂಬುದು ಬೇರೇನೂ ಅಲ್ಲ ಮತ್ತು ನಾವು ಮೊದಲು ನೋಡಿದ್ದು ಫೆರ್ಮಿ ಶಕ್ತಿಯು ಅತ್ಯಧಿಕ ಆಕ್ರಮಿತ ಶಕ್ತಿಯ ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಇದು ಲೋಹದಲ್ಲಿ ಆಕ್ರಮಿತ ಮತ್ತು ಖಾಲಿ ಇರುವ ಸ್ಥಿತಿಗಳ ನಡುವಿನ ಅಂತರವಾಗಿದ್ದರೆ ನಾವು ಆ 2 ಪದಗಳನ್ನು ಒಟ್ಟುಗೂಡಿಸಿದರೆ ನಿಮಗೆ f ಆದರೆ ಲೋಹಕ್ಕಾಗಿ ನಾವು f ಗೆ ಎಕ್ಸ್ಪ್ರೆಶನ್ ಎಂದು ಹೇಳಿದೆವು ಆದ್ದರಿಂದ ಇದು ಫೆರ್ಮಿ ಡಿರಾಕ್ ಅಂಕಿಅಂಶವಾಗಿದೆ ಮತ್ತು ಇದು ತಾಪಮಾನದ ಕಾರ್ಯವಾಗಿ ನಿರ್ದಿಷ್ಟ ಶಕ್ತಿಯ ಸ್ಥಿತಿಯನ್ನು ಆಕ್ರಮಿಸಿಕೊಳ್ಳುವ ಸಂಭವನೀಯತೆ ಏನು ಎಂದು ನಿಮಗೆ ಹೇಳುತ್ತದೆ ನಾನು ಎಕ್ಸ್ಪ್ರೆಶನ್ ಅನ್ನು ಪುನಃ ಬರೆಯುತ್ತೇನೆ ಆದ್ದರಿಂದ ತಾಪಮಾನದಲ್ಲಿ T 0 ನೀವು ಶಕ್ತಿಯಾಗಿದ್ದರೆ E ಫೆರ್ಮಿ ಶಕ್ತಿಗಿಂತ ಕಡಿಮೆ ಆದ್ದರಿಂದ ಫೆರ್ಮಿ ಶಕ್ತಿಯ ಕೆಳಗಿನ ಶಕ್ತಿಯು ಈ termವು ನಕಾರಾತ್ಮಕವಾಗಿದೆ ಆದ್ದರಿಂದ ನಕಾರಾತ್ಮಕ ಸಂಖ್ಯೆಯ ಘಾತೀಯತೆಯು 0 ರಿಂದ ಭಾಗಿಸಿದಾಗ ಮೈನಸ್ ಅನಂತದ ಘಾತೀಯವಾಗಿದೆ ಫೆರ್ಮಿ ಕಾರ್ಯವು 1 ಹೊರತುಪಡಿಸಿ ಬೇರೇನೂ ಅಲ್ಲ ಇದು ಪ್ರಾಕೃತಿಕವಾಗಿ ಚೆನ್ನಾಗಿರುತ್ತದೆ ಏಕೆಂದರೆ 0 ಕೆಲ್ವಿನ್ನಲ್ಲಿ ಫೆರ್ಮಿ ಶಕ್ತಿಯ ಕೆಳಗಿರುವ ಎಲ್ಲಾ ಶಕ್ತಿಯ ಸ್ಥಿತಿಗಳು ಆಕ್ರಮಿಸಿಕೊಂಡಿವೆ ಕಾರ್ಯದ ಸಂಭವನೀಯತೆ 1 ಅಥವಾ 100 ಪ್ರತಿಶತದಷ್ಟು ಶಕ್ತಿಯು ಫೆರ್ಮಿ ಶಕ್ತಿ Ef ಗಿಂತ ಹೆಚ್ಚಿದ್ದರೆ ಮತ್ತೆ ನಿಮ್ಮ ತಾಪಮಾನವು 0 ಕೆಲ್ವಿನ್ ಆಗಿದೆ ಆದ್ದರಿಂದ ಇದು ಧನಾತ್ಮಕ ಸಂಖ್ಯೆಯನ್ನು 0 ರಿಂದ ಭಾಗಿಸಲಾಗಿದೆ ಇದು ಅನಂತದ ಘಾತವಾಗಿದೆ ಅದು ಮತ್ತೆ ಅನಂತವಾಗಿದೆ ಮತ್ತು 1 ಅನಂತದ ಮೇಲೆ 0 ಆಗಿದೆ ಆದ್ದರಿಂದ ಫೆರ್ಮಿ ಶಕ್ತಿಯ ಮೇಲಿನ ಎಲ್ಲಾ ಸ್ಥಿತಿಗಳು ಖಾಲಿ ಇಲ್ಲ ಆದ್ದರಿಂದ E Ef ಗೆ ಸಮನಾದಾಗ ಯಾವುದೇ ತಾಪಮಾನದಲ್ಲಿ ಉದ್ಯೋಗ ಸಂಭವನೀಯತೆ 0 ಆಗಿರುತ್ತದೆ ಆದ್ದರಿಂದ ಫೆರ್ಮಿ ಮಟ್ಟದಲ್ಲಿ E Ef ಆದ್ದರಿಂದ ಈ ಪದವು 0 f ಅರ್ಧವಾಗಿದ್ದು ಇವೆಲ್ಲವನ್ನೂ ಒಟ್ಟುಗೂಡಿಸಬಹುದು ಮತ್ತು ತಾಪಮಾನದ ಕಾರ್ಯವಾಗಿ ಫೆರ್ಮಿ ಕ್ರಿಯೆಯ ಚಿತ್ರಾತ್ಮಕ ಪ್ರಾತಿನಿಧ್ಯವನ್ನು ಸೆಳೆಯಬಹುದು ಹಾಗಾಗಿ ಇದರಲ್ಲಿ ನಾನು y ಅಕ್ಷದಲ್ಲಿ ಶಕ್ತಿಯನ್ನು ಹೊಂದಿರುತ್ತೇನೆ x ಅಕ್ಷದ ಮೇಲೆ f ಮತ್ತು ಇದನ್ನೇ ನಾವು ಪ್ಲಾಟ್ ಮಾಡುತ್ತೇವೆ f 0 ರಿಂದ 1 ಕ್ಕೆ ಹೋಗಬಹುದು ತಕ್ಷಣದ ಸ್ಥಿತಿ 1 ಅರ್ಧ ಮತ್ತು ನಂತರ ನಾನು Ef ಅನ್ನು ಇಲ್ಲಿ ಬರೆಯುತ್ತೇನೆ 0 ಕೆಲ್ವಿನ್ f ನಲ್ಲಿ ಕೇವಲ ಒಂದು ಡೆಲ್ಟಾ ಕಾರ್ಯವಾಗಿದೆ ಆದ್ದರಿಂದ E ef ಗಿಂತ ಕಡಿಮೆ ಇರುವವರೆಗೆ E ಮೌಲ್ಯವು 1 ಆಗಿದ್ದರೆ ಶಕ್ತಿಯು 1 ಕ್ಕಿಂತ ಹೆಚ್ಚಾಗುತ್ತದೆ ಮತ್ತು f 0 ಮೌಲ್ಯವಾಗಿರುತ್ತದೆ ಆದ್ದರಿಂದ ಇದು f 0 ಕೆಲ್ವಿನ್ನಲ್ಲಿ ನಾನು ಅರ್ಧವನ್ನು Ef ನಲ್ಲಿ ಗುರುತಿಸುತ್ತೇನೆ ಈಗ ನೀವು ತಾಪಮಾನವನ್ನು ಹೆಚ್ಚಿಸಿದರೆ Ef ಮೇಲಿನ ಕೆಲವು ಸ್ಥಿತಿಗಳು ಜನಪ್ರಿಯತೆಯನ್ನು ಪಡೆಯುತ್ತವೆ ಆದ್ದರಿಂದ ನಾವು ಸೆಳೆಯುವ ಸೀಮಿತ ಸಂಭವನೀಯತೆ ಇರುತ್ತದೆ ಇದು ಕೆಲವು ತಾಪಮಾನ T1 ನಲ್ಲಿ ನೀವು ತಾಪಮಾನವನ್ನು ಇನ್ನಷ್ಟು ಹೆಚ್ಚಿಸಿದರೆ ಮತ್ತೊಮ್ಮೆ f ಹೆಚ್ಚಾಗುತ್ತದೆ ನೀವು ಕೆಲವು ಇತರ ಉಷ್ಣಾಂಶ T2 ಹೊಂದಿದ್ದರೆ ಇದು T2 ನಲ್ಲಿ T1 ಗಿಂತ ಹೆಚ್ಚು ಇರುವ T2 ನಲ್ಲಿ ಕಾರ್ಯದ ಸಂಭವನೀಯತೆಯಾಗಿದೆ ತಾಪಮಾನ ಏನೇ ಇರಲಿ ಫೆರ್ಮಿ ಶಕ್ತಿಯಲ್ಲಿ ಸಂಭವನೀಯತೆ ಯಾವಾಗಲೂ ಅರ್ಧವಾಗಿರುತ್ತದೆ ಈಗ E Ef kT ಗಿಂತ ದೊಡ್ಡದಾಗಿದ್ದರೆ ಘಾತೀಯ ಪದವು 1 ಕ್ಕಿಂತ ದೊಡ್ಡದಾಗಿರುತ್ತದೆ ಈ ಸಂದರ್ಭದಲ್ಲಿ f ಈ ಎಕ್ಸ್ಪ್ರೆಶನ್ಗೆ exp E EfkT ಅನ್ನು ಸರಳಗೊಳಿಸುತ್ತದೆ ಮತ್ತು ಇದು ಬೋಲ್ಟ್ಜ್ಮನ್ ಅಂಕಿಅಂಶಗಳನ್ನು ಹೋಲುತ್ತದೆ ಆದ್ದರಿಂದ ಹೆಚ್ಚಿನ ಶಕ್ತಿಗಳಲ್ಲಿ ಫೆರ್ಮಿ ಕಾರ್ಯಗಳು ಬೋಲ್ಟ್ಜ್ಮನ್ ಕಾರ್ಯಕ್ಕೆ ಸರಳೀಕೃತವಾಗುತ್ತವೆ ಆದ್ದರಿಂದ ನಾವು ಒಂದು ವಾಹಕ ಬ್ಯಾಂಡ್ ಮತ್ತು ವೇಲೆನ್ಸ್ ಬ್ಯಾಂಡ್ನಲ್ಲಿ ಎಲೆಕ್ಟ್ರಾನ್ ಮತ್ತು ಹೋಲ್ ಸಾಂದ್ರತೆಯನ್ನು ಲೆಕ್ಕಾಚಾರ ಮಾಡುವಾಗ ನಾವು ನಂತರ ಬಳಸುವ ಅಂದಾಜು ಇದು ಆದ್ದರಿಂದ ಇಂದು ನಾವು 2 ಪದಗಳ ಬಗ್ಗೆ ಮಾತನಾಡಿದ್ದೇವೆ ಒಂದು ಸ್ಥಿತಿಗಳ ಸಾಂದ್ರತೆಯು ಲಭ್ಯವಿರುವ ಸ್ಥಿತಿಗಳ ಸಂಖ್ಯೆಯನ್ನು ನಿಮಗೆ ತಿಳಿಸುತ್ತದೆ ಮತ್ತು ನಂತರ ಈ ಸ್ಥಿತಿಗಳು ಆಕ್ರಮಿಸಲ್ಪಡುತ್ತವೆಯೋ ಇಲ್ಲವೋ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಫೆರ್ಮಿ ಕಾರ್ಯವು ನೀವು ಹಾಕಿದರೆ ಈ ಸ್ಥಿತಿಗಳ ಆಕ್ರಮಣದ ಸಂಭವನೀಯತೆ ಏನು ಎಂದು ಹೇಳುತ್ತದೆ ಈ 2 ಒಟ್ಟಾಗಿ ನೀವು ಬ್ಯಾಂಡ್ನಲ್ಲಿ ಒಟ್ಟು ಎಲೆಕ್ಟ್ರಾನ್ಗಳು ಅಥವಾ ರಂಧ್ರಗಳನ್ನು ಪಡೆಯಬಹುದು ಆದ್ದರಿಂದ ಎಲೆಕ್ಟ್ರಾನ್ಗಳು ಅಥವಾ ರಂಧ್ರಗಳ ಸಂಖ್ಯೆಗೆ ಈ ಎಕ್ಸ್ಪ್ರೆಶನ್ ಫೆರ್ಮಿ ಕಾರ್ಯ ಮತ್ತು ಸ್ಥಿತಿಗಳ ಸಾಂದ್ರತೆಯ ಹೊರತಾಗಿ ಬೇರೇನೂ ಅಲ್ಲ ಫೆರ್ಮಿ ಫಂಕ್ಷನ್ dE ನಾವು ಬ್ಯಾಂಡ್ನ ಕೆಳಭಾಗವನ್ನು 0 ಎಂದು ಇಟ್ಟಿದ್ದೇವೆ ಮತ್ತು ನಾವು ET ಯು ಬ್ಯಾಂಡ್ನ ಮೇಲ್ಭಾಗ ಎಂದು ಹೇಳುತ್ತೇವೆ ಆದ್ದರಿಂದ ಇದು ET ಗಿಂತ ಕಡಿಮೆ ಶಕ್ತಿಯನ್ನು ಹೊಂದಿರುವ ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಅಥವಾ ಬ್ಯಾಂಡ್ನಲ್ಲಿರುವ ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಆದ್ದರಿಂದ ಈ ಕೆಲವು ಸಂಖ್ಯೆಗಳ ಅರ್ಥವನ್ನು ಪಡೆಯಲು ನಾವು ಒಂದು ಉದಾಹರಣೆಯನ್ನು ಮಾಡೋಣ ಮತ್ತು ನಾವು ಲೋಹವನ್ನು ಬಳಸುತ್ತೇವೆ ಆದ್ದರಿಂದ ನಾವು ಬೆಳ್ಳಿಯ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನೀವು ಸ್ಥಿತಿಗಳ ಸಾಂದ್ರತೆ ಮತ್ತು ಫೆರ್ಮಿ ಕಾರ್ಯದ ಕೆಲವು ಮೌಲ್ಯಗಳನ್ನು ಲೆಕ್ಕ ಹಾಕುತ್ತೀರಿ ಆದ್ದರಿಂದ ಬೆಳ್ಳಿ ಒಂದು ಲೋಹವಾಗಿದ್ದು ಅದು ಬಹುತೇಕ ಉಚಿತ ಎಲೆಕ್ಟ್ರಾನ್ ಮಾದರಿಯನ್ನು ಪಾಲಿಸುತ್ತದೆ ಆದ್ದರಿಂದ ಪ್ರತಿ ಬೆಳ್ಳಿ ಪರಮಾಣು 1 ಎಲೆಕ್ಟ್ರಾನ್ಗೆ ಕೊಡುಗೆ ನೀಡುತ್ತದೆ ಮತ್ತು ಅದು ಲೋಹವಾಗಿದೆ ಆದ್ದರಿಂದ ನೀವು ಅರ್ಧ ತುಂಬಿರುವ ಬ್ಯಾಂಡ್ ಅನ್ನು ಹೊಂದಿದ್ದೀರಿ ಈ ಎಲೆಕ್ಟ್ರಾನ್ಗಳು ವಹನಕ್ಕೆ ಲಭ್ಯವಿವೆ ಬೆಳ್ಳಿಯ ಫೆರ್ಮಿ ಶಕ್ತಿಯು 5 5 ಎಲೆಕ್ಟ್ರಾನ್ ವೋಲ್ಟ್ಗಳು ಈ ಫೆರ್ಮಿ ಶಕ್ತಿಯು ಬ್ಯಾಂಡ್ನ ಕೆಳಭಾಗವನ್ನು ಉಲ್ಲೇಖಿಸುತ್ತದೆ ಆದ್ದರಿಂದ ಕೆಳಭಾಗವನ್ನು 0 ಎಂದು ತೆಗೆದುಕೊಳ್ಳಲಾಗಿದೆ ನೀವು ಫೆರ್ಮಿ ಶಕ್ತಿಯಲ್ಲಿ ಸ್ಥಿತಿಗಳ ಸಾಂದ್ರತೆಯನ್ನು ಕಂಡುಹಿಡಿಯಲು ಬಯಸಿದರೆ ನಾವು ಏಕರೂಪದ ಸಾಮರ್ಥ್ಯವಿರುವ ಘನಕ್ಕಾಗಿ ನಾವು ಹಿಂದೆ ಪಡೆದ ಎಕ್ಸ್ಪ್ರೆಶನ್ಗಳನ್ನು ಬಳಸುತ್ತೇವೆ ನಾವು ಮೊದಲು ನೋಡಿದ ಎಕ್ಸ್ಪ್ರೆಶನ್ ಶಕ್ತಿಯ ವರ್ಗಮೂಲಕ್ಕೆ ಅನುಪಾತದಲ್ಲಿರುತ್ತದೆ ಇದು ಬೆಳ್ಳಿಯ ಸಂದರ್ಭದಲ್ಲಿ ಎಲೆಕ್ಟ್ರಾನ್ನ ದ್ರವ್ಯರಾಶಿಯನ್ನು ಅವಲಂಬಿಸಿರುತ್ತದೆ ಪರಿಣಾಮಕಾರಿ ದ್ರವ್ಯರಾಶಿಯು ಎಲೆಕ್ಟ್ರಾನ್ನ ನೈಜ ದ್ರವ್ಯರಾಶಿಯಾಗಿದೆ ಹಾಗಾಗಿ ನಾನು ಅದನ್ನು ಈಗ me ಎಂದು ಬಿಟ್ಟಿದ್ದೇನೆ ಮತ್ತು Ef ಎಂದರೆ ಫೆರ್ಮಿ ಶಕ್ತಿ ನೀವು SI ಘಟಕಗಳು ಮತ್ತು me ಸಂಖ್ಯೆಗಳನ್ನು ಸೇರಿಸಬಹುದು me 9 1 x 10 31 ರ ಮೌಲ್ಯದಂತೆ h ಇದು ಪ್ಲಾಂಕ್ನ ಸ್ಥಿರ ಮತ್ತು Ef 5 5 ಎಲೆಕ್ಟ್ರಾನ್ ವೋಲ್ಟ್ ಆಗಿದ್ದು ನಾವು ಸಂಖ್ಯೆಗಳನ್ನು ಮಾಡಿದರೆ ನಾವು ಸ್ಥಿತಿಗಳ ಸಾಂದ್ರತೆಯನ್ನು ಸಮಾನವಾಗಿ ಪಡೆಯುತ್ತೇವೆ ಆದ್ದರಿಂದ ಈ ಹಲವು ಸ್ಥಿತಿಗಳು ಪ್ರತಿ ಜೌಲ್ ಮತ್ತು ಪ್ರತಿ ಮೀಟರ್ ಘನಕ್ಕೆ ಬೆಳ್ಳಿಯ ಸಂದರ್ಭದಲ್ಲಿ ಫರ್ಮಿ ಶಕ್ತಿಯಲ್ಲಿ ಲಭ್ಯವಿದೆ ಮೌಲ್ಯವನ್ನು ಮತ್ತೊಮ್ಮೆ ಬರೆಯೋಣ ನಾವು ಈ ಸಂಖ್ಯೆಯನ್ನು ಎಲೆಕ್ಟ್ರಾನ್ ವೋಲ್ಟ್ ಮತ್ತು ಸೆಂಟಿಮೀಟರ್ ಕ್ಯೂಬ್ ಆಗಿ ಪರಿವರ್ತಿಸಬಹುದು ನಾವು ಕೇವಲ ಪರಿವರ್ತನೆ ಅಂಶವನ್ನು ಬಳಸುತ್ತೇವೆ ಮತ್ತು ನಾವು ಗಣಿತವನ್ನು ಮಾಡಿದರೆ ಈಗ ಕೆಳಗೆ ಬರುತ್ತದೆ Ef ಬ್ಯಾಂಡ್ನ ಮೇಲ್ಭಾಗವನ್ನು ಪ್ರತಿನಿಧಿಸುತ್ತದೆ ನಾವು ಬ್ಯಾಂಡ್ನ ಕೆಳಭಾಗದಲ್ಲಿ ಹೇಳುವುದಾದರೆ ಸುಮಾರು 0 ಕ್ಕೆ ಹತ್ತಿರವಿರುವ ಸ್ಥಿತಿಗಳ ಸಾಂದ್ರತೆ ಆದ್ದರಿಂದ ನೀವು ಬ್ಯಾಂಡ್ನ ಕೆಳಭಾಗದಲ್ಲಿ g ಅನ್ನು ಲೆಕ್ಕ ಹಾಕಲು ಬಯಸಿದರೆ ಆದ್ದರಿಂದ E 0 ಗೆ ಸಮವಾಗಿದೆ ನಂತರ g 0 ಆಗಿದೆ ನಾವು ಕೋಣೆಯ ಉಷ್ಣಾಂಶದಲ್ಲಿ ಕೆಳಭಾಗದ ಮೇಲೆ kT ಗೆ ಸಮಾನವಾದ E ಅನ್ನು ನೋಡೋಣ T 300 ಕೆಲ್ವಿನ್ ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ kT 0 025 ev ಅಥವಾ 25 mev ಬ್ಯಾಂಡ್ನ ಕೆಳಭಾಗದಲ್ಲಿದೆ ಹಾಗಾಗಿ ನಾವು ಈ ಹಿಂದೆ ಮಾಡಿದ ಲೆಕ್ಕಾಚಾರವನ್ನೇ ಮಾಡಬಹುದು Ef ಅನ್ನು kBT ಯಿಂದ ಬದಲಿಸಿ ಮತ್ತು ನೀವು ಹಾಗೆ ಮಾಡಿದರೆ ಬ್ಯಾಂಡ್ಗಿಂತ 25 mev ಯ ಸ್ಥಿತಿಗಳ ಸಾಂದ್ರತೆಯು ಇನ್ನೂ ದೊಡ್ಡ ಸಂಖ್ಯೆಯಾಗಿದೆ 6 8 x 1045 ಆದ್ದರಿಂದ ಇವು ಬ್ಯಾಂಡ್ನ ಮೇಲ್ಭಾಗದಲ್ಲಿರುವ ಮೌಲ್ಯಗಳಾಗಿವೆ ಆದ್ದರಿಂದ 1046 ಆದರೆ ಬ್ಯಾಂಡ್ನ ಕೆಳಭಾಗದಲ್ಲೂ ಕೇವಲ 10 ಆರ್ಡರ್ಗಳಷ್ಟು ವ್ಯತ್ಯಾಸವಿದೆ ಇದು 46 ಇದು 45 ಅಥವಾ ಎಲೆಕ್ಟ್ರಾನ್ ವೋಲ್ಟ್ಗಳ ಪ್ರಕಾರ ನಿಮಗೆ ಬೇಕಾದರೆ ಇದು 22 ಇದು 21 ಈಗ ಬ್ಯಾಂಡ್ನ ಕೆಳಗಿನಿಂದ Ef ವರೆಗೆ ಎಷ್ಟು ಲಭ್ಯವಿರುವ ಸ್ಥಿತಿಗಳಿವೆ ಎಂದು ನಾವು ತಿಳಿದುಕೊಳ್ಳಬೇಕು ಇದು ಅದನ್ನು ಮಾಡಲು ಬ್ಯಾಂಡ್ನ ಮೇಲ್ಭಾಗವಾಗಿದೆ ಬ್ಯಾಂಡ್ನ ಕೆಳಗಿನಿಂದ ಬ್ಯಾಂಡ್ನ ಮೇಲ್ಭಾಗದವರೆಗಿನ ಸ್ಥಿತಿಗಳ ಸಂಖ್ಯೆಯು ಸ್ಥಿತಿಗಳ ಸಾಂದ್ರತೆಯ ಏಕೀಕರಣವಾಗಿದೆ ಆದ್ದರಿಂದ ನಾವು g ಗಾಗಿ ಎಕ್ಸ್ಪ್ರೆಶನ್ ಅನ್ನು ಬಳಸುತ್ತೇವೆ ಈ ಎಲ್ಲಾ ಪದಗಳು ಸ್ಥಿರವಾಗಿರುತ್ತವೆ ಕ್ರಿಯಾತ್ಮಕ ಶಕ್ತಿಯ ಏಕೈಕ ಪದವೆಂದರೆ E ಆದ್ದರಿಂದ ಈ ಎಕ್ಸ್ಪ್ರೆಶನ್ನಲ್ಲಿ ನೀವು ಸ್ಥಿರಗಳನ್ನು ಹೊರಗೆ ತೆಗೆದುಕೊಳ್ಳಬಹುದು ನೀವು ಏಕೀಕರಣವನ್ನು ಮಾಡಬಹುದು ಮತ್ತು ನಂತರ 0 ಮತ್ತು Ef ಮಿತಿಗಳನ್ನು ಬದಲಿಸಬಹುದು ನೀವು ಅದನ್ನು ಲೆಕ್ಕಾಚಾರ ಮಾಡಿದರೆ 5 x1028 m3 ಅಥವಾ 5 x 1022 ನೀವು ಅದನ್ನು cm3 ಎಂದು ಬರೆದರೆ ಆದ್ದರಿಂದ ಬ್ಯಾಂಡ್ನ ಕೆಳಗಿನಿಂದ ಫೆರ್ಮಿ ಫಂಕ್ಷನ್ Ef ವರೆಗೆ ಬೆಳ್ಳಿಯಲ್ಲಿ ಲಭ್ಯವಿರುವ ಒಟ್ಟು ಸ್ಥಿತಿಗಳ ಸಂಖ್ಯೆ ಇವು ಬೆಳ್ಳಿಯಲ್ಲಿರುವ ಒಟ್ಟು ಪರಮಾಣುಗಳ ಸಂಖ್ಯೆಯನ್ನು ಸಹ ನಾವು ಲೆಕ್ಕ ಹಾಕಬಹುದು ಪ್ರತಿ ಯೂನಿಟ್ ಪರಿಮಾಣಕ್ಕೆ ಬೆಳ್ಳಿಯಲ್ಲಿರುವ ಪರಮಾಣುಗಳ ಸಂಖ್ಯೆಯು ಸಾಂದ್ರತೆಯ ಅವೊಗಡ್ರೊ ಸಂಖ್ಯೆ ಮತ್ತು ಪರಮಾಣು ತೂಕವನ್ನು ಅವಲಂಬಿಸಿರುತ್ತದೆ ρ ಸಾಂದ್ರತೆ ನೀವು ಇದನ್ನು g cm 3 ನಲ್ಲಿ ಬರೆಯಬಹುದು ಬೆಳ್ಳಿಯ ಮೌಲ್ಯ 10 5 NA ಎಂಬುದು ಅವೊಗಡ್ರೊ Avogadro's ಸಂಖ್ಯೆ ಇದು ಪ್ರತಿ ಮೋಲ್ ಪರಮಾಣುಗಳ ಸಂಖ್ಯೆ 6 023 x 1023 ಮತ್ತು ಬೆಳ್ಳಿಯ ಪರಮಾಣು ತೂಕ 108 g mol 1ಈ ಎಕ್ಸ್ಪ್ರೆಶನ್ಯಲ್ಲಿ ನೀವು ಈ ಮೌಲ್ಯಗಳನ್ನು ಬದಲಿಸಬಹುದು ಆದ್ದರಿಂದ ಬೆಳ್ಳಿ ಪರಮಾಣುಗಳ ಸಂಖ್ಯೆ 5 85 ಆದ್ದರಿಂದ ಇವು ಬೆಳ್ಳಿ ಪರಮಾಣುಗಳ ಸಂಖ್ಯೆ ಪ್ರತಿ ಬೆಳ್ಳಿ ಪರಮಾಣು 1 ಎಲೆಕ್ಟ್ರಾನ್ ಅನ್ನು ದಾನ ಮಾಡಬಹುದು ಆದ್ದರಿಂದ ಇವುಗಳು ಎಲೆಕ್ಟ್ರಾನ್ಗಳ ಸಂಖ್ಯೆ 3D ಘನವಸ್ತುಗಳ ಸರಳ ಮಾದರಿಯನ್ನು ಬಳಸಿಕೊಂಡು ನಾವು ಲೆಕ್ಕ ಹಾಕಿದ ಸ್ಥಿತಿಗಳ ಸಂಖ್ಯೆಯು ಏಕರೂಪದ ಸಾಮರ್ಥ್ಯದೊಂದಿಗೆ ಈ 2 ಸಂಖ್ಯೆಗಳು ಒಂದಕ್ಕೊಂದು ಹತ್ತಿರದಲ್ಲಿವೆ ಎಂದು ನಾವು ಮೊದಲೇ ಬರೆದಿದ್ದೇವೆ ಆದ್ದರಿಂದ ಪ್ರತಿ ಪರಮಾಣು 1 ಎಲೆಕ್ಟ್ರಾನ್ ಅನ್ನು ದಾನ ಮಾಡುತ್ತದೆ ಮತ್ತು ಈ ಪ್ರತಿಯೊಂದು ಎಲೆಕ್ಟ್ರಾನ್ಗಳು ಸ್ಥಿತಿಗಳನ್ನು ಆಕ್ರಮಿಸಿಕೊಳ್ಳಬಹುದು ಬ್ಯಾಂಡ್ನ ಕೆಳಗಿನಿಂದ Ef ವರೆಗಿನ ಸ್ಥಿತಿಗಳನ್ನು ತುಂಬಲು ನೀವು ಸಂಪೂರ್ಣ ಗುಂಪನ್ನು ಹೊಂದಿದ್ದೀರಿ ಅದರ ಮೇಲಿನ ಎಲ್ಲಾ ಸ್ಥಿತಿಗಳು ಖಾಲಿಯಾಗಿವೆ ಈ ಲೆಕ್ಕಾಚಾರಗಳನ್ನು 0 ಕೆಲ್ವಿನ್ಗೆ ಸಮನಾದ ತಾಪಮಾನದಲ್ಲಿ ಮಾಡಲಾಗುತ್ತದೆ ಆದ್ದರಿಂದ ನಾವು ಫೆರ್ಮಿ ಕಾರ್ಯವನ್ನು ನೋಡಬೇಕಾದರೆ ಕೆಲಸದ ಸಂಭವನೀಯತೆ ಏನು ಎಂಬುದನ್ನು ನಾವು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಆದ್ದರಿಂದ ನಾನು f ಗಾಗಿ ಎಕ್ಸ್ಪ್ರೆಶನ್ ಬರೆಯುತ್ತೇನೆ E - Ef kT ಗಿಂತ ದೊಡ್ಡದಾದಾಗ ಇದನ್ನು ಬೋಲ್ಟ್ಜ್ಮನ್ ಫಂಕ್ಷನ್ p ಯಿಂದ ಅಂದಾಜಿಸಬಹುದು ಎಂದು ನಾವು ಹೇಳಿದ್ದೇವೆ ಈಗ ಫೆರ್ಮಿ ಮಟ್ಟದಲ್ಲಿ E Ef f ಯಾವಾಗಲೂ ಒಂದು ಅರ್ಧ ತಾಪಮಾನ ಏನೆಂಬುದು ಮುಖ್ಯವಲ್ಲ ಕಾರ್ಯದ ಸಂಭವನೀಯತೆ ಯಾವಾಗಲೂ ಅರ್ಧವಾಗಿರುತ್ತದೆ ನಾವು ಫರ್ಮಿ ಶಕ್ತಿಯ ಮೇಲೆ kT ಇದ್ದೇವೆ ಎಂದು ಹೇಳೋಣ ಆದ್ದರಿಂದ E - Ef ಯು kT ಹೊರತುಪಡಿಸಿ ಏನೂ ಅಲ್ಲ ಈ ಸಂದರ್ಭದಲ್ಲಿ f ಅಲ್ಲಿ kT ಯನ್ನು 11e ಬದಲಿಸಬಹುದು ನಾವು ಲೆಕ್ಕಾಚಾರಗಳನ್ನು ಮಾಡಿದರೆ ಅದು 0 ಈ ಸಂಖ್ಯೆಯ ಅರ್ಥವೇನೆಂದರೆ ಎಲೆಕ್ಟ್ರಾನ್ಗೆ ಫೆರ್ಮಿ ಶಕ್ತಿಯ ಮೇಲೆ ಕೋಣೆಯ ಉಷ್ಣಾಂಶದಲ್ಲಿ ಶಕ್ತಿಯ ಸ್ಥಿತಿಯ kT ಅಥವಾ 25 mev ಯನ್ನು ಆಕ್ರಮಿಸಲು 26 ಪ್ರತಿಶತ ಅವಕಾಶವಿದೆ p ಅದೇ ಮೌಲ್ಯಕ್ಕೆ 0 ಆದ್ದರಿಂದ ಫೆರ್ಮಿ ಕಾರ್ಯಕ್ಕಾಗಿ ಬೋಲ್ಟ್ಜ್ಮನ್ ಕಾರ್ಯವನ್ನು ಅಂದಾಜು ಮಾಡಲು ಪ್ರಯತ್ನಿಸುವುದು ಇಲ್ಲಿ ಒಳ್ಳೆಯದಲ್ಲ E Ef ಯು 2kT ಆಗಿದ್ದರೆ ಏನಾಗುತ್ತದೆ ಆದ್ದರಿಂದ ನಾವು ನಿಮಗೆ ಬದಲಿಯಾಗಿ ನೀವು f ಯು 0 12 ಮತ್ತು p ಯು 0 135 ಅನ್ನು ಪಡೆಯಬಹುದು ಮತ್ತೊಮ್ಮೆ ಮೌಲ್ಯಗಳು ಹತ್ತಿರವಾಗಿದ್ದರೂ ಅವು ಇನ್ನೂ ಒಂದೇ ಆಗಿಲ್ಲ E Ef ಯು 10 kT ಆಗಿದ್ದರೆ ಏನು ಕೋಣೆಯ ಉಷ್ಣಾಂಶದಲ್ಲಿ ಇದು ಫೆರ್ಮಿ ಶಕ್ತಿಯ ಮೇಲೆ 0 25 ಎಲೆಕ್ಟ್ರಾನ್ ವೋಲ್ಟ್ಗಳು ಈ ಸಂದರ್ಭದಲ್ಲಿ f ಯು 4 x 10 5 ಮತ್ತು ನೀವು ಬೋಲ್ಟ್ಜ್ಮನ್ ಅಂದಾಜು ನೋಡಿದರೆ ಅದು ತುಂಬಾ ಹತ್ತಿರದಲ್ಲಿದೆ ಆದ್ದರಿಂದ ಫೆರ್ಮಿ ಶಕ್ತಿಯಲ್ಲಿ ಫೆರ್ಮಿ ಕಾರ್ಯದ ಮೇಲೆ ಈಗಾಗಲೇ 0 25 ಎಲೆಕ್ಟ್ರಾನ್ ವೋಲ್ಟ್ಗಳು ನಾವು f ಬದಲಿಗೆ ಸುಲಭವಾಗಿ ಬೋಲ್ಟ್ಜ್ ಮನ್ ಅಂದಾಜನ್ನು ಬಳಸಬಹುದು ಆದ್ದರಿಂದ ನಾವು ಇಂದು ಇಲ್ಲಿಗೆ ನಿಲ್ಲಿಸುತ್ತೇವೆ ಮುಂದಿನ ತರಗತಿಯಲ್ಲಿ ಎಲೆಕ್ಟ್ರಾನ್ ಅನ್ನು ರಂಧ್ರ ಸಾಂದ್ರತೆಯಲ್ಲಿ ಲೆಕ್ಕಾಚಾರ ಮಾಡಲು ನಾವು ಸಾಂದ್ರತೆಯ ಸ್ಥಿತಿಗಳ ಪರಿಕಲ್ಪನೆ ಮತ್ತು ಫೆರ್ಮಿ ಕಾರ್ಯಗಳನ್ನು ಬಳಸುತ್ತೇವೆ ನಾವು ಮೊದಲು ಆಂತರಿಕ ಅರೆವಾಹಕನೊಂದಿಗೆ ಪ್ರಾರಂಭಿಸುತ್ತೇವೆ ಇದು ಅರೆವಾಹಕವಾಗಿದ್ದು ಅದು ಶುದ್ಧ ಮತ್ತು ಡೋಪೆಂಡ್ಗಳಿಲ್ಲ ಮತ್ತು ನಾವು ವಾಹಕದ ಸಾಂದ್ರತೆಯನ್ನು ಲೆಕ್ಕ ಹಾಕುತ್ತೇವೆ ಮತ್ತು ನಾವು ಅಂತರ್ಗತವಾದ ನಂತರ ನಾವು ಬಾಹ್ಯ ಅರೆವಾಹಕಗಳಿಗೆ ಹೋಗುತ್ತೇವೆ